ನಮಸ್ಕಾರ ಕೊನೆಯ ತರಗತಿಯಲ್ಲಿ ನಾವು ನಾರ್ಟನ್ ಪ್ರಮೇಯದ ಮೂಲಭೂತ ವಿಷಯಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಆ ಸರ್ಕ್ಯೂಟ್ಗಳಲ್ಲಿ ಸ್ವತಂತ್ರವಾಗಿರುವ ಮೂಲಗಳ ಸಹಾಯದಿಂದ ನಾವು ಕೆಲವು ಉದಾಹರಣೆಗಳನ್ನು ಮಾಡಿದ್ದೇವೆ ಈಗ ಇಂದಿನ ತರಗತಿಯಲ್ಲಿ ನಾವು ನಾರ್ಟನ್ ಪ್ರಮೇಯದ ಕುರಿತು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಆದರೆ ಈ ತರಗತಿಯಲ್ಲಿ ನಾವು ಸರ್ಕ್ಯೂಟ್ನಲ್ಲಿ ಸ್ವತಂತ್ರ ಮೂಲಗಳು ಲಭ್ಯವಿರುವ ಪ್ರಕರಣಗಳ ಬಗ್ಗೆ ಹೆಚ್ಚು ಚರ್ಚಿಸುತ್ತೇವೆ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ ನಾರ್ಟನ್ ಪ್ರಮೇಯವನ್ನು ನೋಡೋಣ ಪ್ರತಿರೋಧ RNಗೆ ಸಮಾನಾಂತರವಾಗಿ ರೇಖೀಯ 2 ಟರ್ಮಿನಲ್ ಸರ್ಕ್ಯೂಟ್ ಅನ್ನು ಕರೆಂಟ್ ಮೂಲ IN ಅನ್ನು ಒಳಗೊಂಡಿರುವ ಸಮಾನ ಸರ್ಕ್ಯೂಟ್ನಿಂದ ಬದಲಾಯಿಸಬಹುದು ಎಂದು ನಾರ್ಟನ್ ಪ್ರಮೇಯ ಹೇಳುತ್ತದೆ ಅಲ್ಲಿ IN ಟರ್ಮಿನಲ್ಗಳ ಮೂಲಕ ಈ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಮತ್ತು ಯಾವಾಗ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗಿದೆ RN ಟರ್ಮಿನಲ್ಗಳಲ್ಲಿ ಇನ್ಪುಟ್ ಅಥವಾ ಸಮಾನ ಪ್ರತಿರೋಧವಾಗಿರುತ್ತದೆ ಸ್ವತಂತ್ರ ಮೂಲಗಳು ಆಫ್ ಆಗಿವೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಮತ್ತು ಕರೆಂಟ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ನಾರ್ಟನ್ಗೆ ಸಮನಾಗಿರುತ್ತೇವೆ ಮತ್ತು ಈ ಚಿತ್ರದಲ್ಲಿ ತೋರಿಸಿರುವಂತೆ ಅಲ್ಲಿ IN ಎಂಬುದು ಟರ್ಮಿನಲ್ ab ಮೂಲಕ ಹರಿಯುವ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು RN ನೀವು ನೋಡಿದಾಗ ನೀವು ನೋಡುವ ಇನ್ಪುಟ್ ಪ್ರತಿರೋಧ ಸರ್ಕ್ಯೂಟ್ ಮತ್ತು ಈ 2 ಟರ್ಮಿನಲ್ಗಳ ಮೂಲಕ ನೀವು ನೋಡುತ್ತೀರಿ ಇನ್ಪುಟ್ ಪ್ರತಿರೋಧವು ಅದರ ಮೌಲ್ಯವು ನಾರ್ಟನ್ನ ಪ್ರತಿರೋಧವನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವತಂತ್ರ ಅಥವಾ ಅಜ್ಞಾತ ಅಸ್ಥಿರಗಳು RN ಮತ್ತು IN ಮತ್ತು ನಾವು ಕಂಡುಹಿಡಿಯಬೇಕಾಗಿದೆ ಈಗ RN ನಾವು ಅದೇ ರೀತಿಯಲ್ಲಿ RN ತೆವೆನಿನ್ಸ್ ಪ್ರಮೇಯ ಚರ್ಚೆಯಲ್ಲಿ ತೋರುತ್ತಿದ್ದರು ಎಂದು ತೆವೆನಿನ್ಸ್ ವಿರೋಧಕ್ಕೆ ಕಂಡುಕಾಣಬಹುದು ಮತ್ತು ನಾರ್ಟನ್ನ ಸಮಾನ ಕರೆಂಟ್ IN ಗಾಗಿ ನಾವು ಏನು ಮಾಡಬೇಕು ಟರ್ಮಿನಲ್ a ನಿಂದ b ಗೆ ಹರಿಯುವ ಕರೆಂಟ್ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ನೆಟ್ವರ್ಕ್ನಲ್ಲಿ ಇದು ನಿಮ್ಮ ನೆಟ್ವರ್ಕ್ ಮತ್ತು ನೀವು ಟರ್ಮಿನಲ್ ab ಅನ್ನು ಹೊಂದಿದ್ದೀರಿ ನೀವು ಕೇವಲ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ ನೆಟ್ವರ್ಕ್ ರೇಖೀಯ 2 ಟರ್ಮಿನಲ್ ಆಗಿದ್ದರೆ ನಿಮಗೆ 2 ಶಾರ್ಟ್ ಸರ್ಕ್ಯೂಟ್ ಈ 2 ಟರ್ಮಿನಲ್ಗಳು ಬೇಕಾಗಿದ್ದರೆ ಮತ್ತು ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಆದ್ದರಿಂದ ಆ ಸರ್ಕ್ಯೂಟ್ ಕರೆಂಟ್ ನಾರ್ಟನ್ನ ಕರೆಂಟ್ ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈಗ ಕೊನೆಯ ತರಗತಿಯಲ್ಲಿ ನಾವು 2 ಪ್ರಕರಣಗಳನ್ನು ಚರ್ಚಿಸಿದ್ದೇವೆ ನಾವು ಮೊದಲ ಪ್ರಕರಣವನ್ನು ವಿವರವಾಗಿ ಚರ್ಚಿಸಿದ್ದೇವೆ ಮತ್ತು ನಾರ್ಟನ್ನ ಪ್ರತಿರೋಧವನ್ನು ಕಂಡುಹಿಡಿಯಲು ಅಲ್ಲಿ 2 ಪ್ರಕರಣಗಳು ಲಭ್ಯವಿವೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಆದ್ದರಿಂದ ಈಗ ಕೊನೆಯ ತರಗತಿಯಲ್ಲಿ ನೆಟ್ವರ್ಕ್ಗೆ ಯಾವುದೇ ಅವಲಂಬಿತ ಮೂಲಗಳಿಲ್ಲದಿದ್ದರೆ ನಾವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಬೇಕು ಮತ್ತು ಆ ಸಂದರ್ಭದಲ್ಲಿನಾವು ಚರ್ಚಿಸಿದ್ದೇವೆ RN ನೆಟ್ವರ್ಕ್ನ ಇನ್ಪುಟ್ ಪ್ರತಿರೋಧವಾಗಿರುತ್ತದೆ ಎಂದು a ಮತ್ತು b ಟರ್ಮಿನಲ್ಗಳ ನಡುವೆ ನೋಡಲಾಗುತ್ತಿದೆ ಆದ್ದರಿಂದ ನಾವು ಹಿಂದಿನ ಚಿತ್ರದಲ್ಲಿ ನೋಡಿದಂತೆ ಆದ್ದರಿಂದ ನೀವು ಟರ್ಮಿನಲ್ ಮೂಲಕ ನೋಡಿದಾಗ ಇವು 2 ಟರ್ಮಿನಲ್ಗಳಾಗಿದ್ದರೆ ಮತ್ತು ನೀವು ನಾರ್ಟನ್ನ ಪ್ರತಿರೋಧವನ್ನು ಕಂಡುಹಿಡಿಯಲು ಬಯಸಿದರೆ ನೀವು ಈ 2 ಟರ್ಮಿನಲ್ಗಳನ್ನು ಮತ್ತು ಪ್ರತಿರೋಧವನ್ನು ನೋಡಬೇಕು ಈ 2 ಟರ್ಮಿನಲ್ಗಳಿಂದ ನೀವು ನೋಡುತ್ತೀರಿ ನಾರ್ಟನ್ನ ಪ್ರತಿರೋಧ ಆದ್ದರಿಂದ ಈಗ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ ಸಂದರ್ಭ ಇದು ಇಂದಿನ ತರಗತಿಯಲ್ಲಿ ನಾವು ಕೇಸ್ 2 ಬಗ್ಗೆ ಹೆಚ್ಚು ಚರ್ಚಿಸುತ್ತೇವೆ ಅಂದರೆ ನೆಟ್ವರ್ಕ್ ಅವಲಂಬಿತ ಮೂಲಗಳನ್ನು ಹೊಂದಿದ್ದರೆ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ನಾವು ಎಲ್ಲಾ ಸ್ವತಂತ್ರ ಮೂಲಗಳನ್ನು ಮಾತ್ರ ಆಫ್ ಮಾಡಬೇಕು ಮತ್ತು ನಾವು ಅವಲಂಬಿತ ಮೂಲಗಳನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುತ್ತೇವೆ ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಈ ಹಿಂದೆ ಚರ್ಚಿಸಿದ ಥೆವೆನಿನ್ನಂತೆ ಅವಲಂಬಿತ ಮೂಲಗಳನ್ನು ಸರ್ಕ್ಯೂಟ್ ಅಸ್ಥಿರಗಳಿಂದ ನಿಯಂತ್ರಿಸುವುದರಿಂದ ಅವುಗಳನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವಲಂಬಿತ ಮೂಲಗಳ ವಿಷಯದಲ್ಲಿ ನಮಗೆ ಅವಲಂಬನೆ ಇರುವುದರಿಂದ ನಾವು ಅವುಗಳನ್ನು ಸರ್ಕ್ಯೂಟ್ನಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಮತ್ತು ಅವಲಂಬಿತ ಮೂಲಗಳನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುವ ಮೂಲಕ ನಾವು ನಾರ್ಟನ್ನ ಸಮಾನತೆಗಾಗಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುತ್ತೇವೆ ಈಗ ಅದನ್ನು ಹೇಗೆ ಪರಿಹರಿಸುವುದು ನಾವು ಟರ್ಮಿನಲ್ಗಳಲ್ಲಿ ವೋಲ್ಟೇಜ್ v0 ಅನ್ನು ಅನ್ವಯಿಸಬೇಕು ಮತ್ತು ಕರೆಂಟ್ i0 ಅನ್ನು ನಿರ್ಧರಿಸಬೇಕು ಮತ್ತು RN ಸಹ ನಾವು ಥೆವೆನಿನ್ಗೆ ಸಮನಾಗಿ ವಿಶ್ಲೇಷಿಸಿದ್ದೇವೆ ಮತ್ತು RThನ ಮೌಲ್ಯವನ್ನು ಥೆವೆನಿನ್ನ ಪ್ರತಿರೋಧ ಎಂದು ಕಂಡುಕೊಂಡಿದ್ದೇವೆ ಈಗ RN ಅನ್ನು ಕಂಡುಹಿಡಿಯಲು ನಾವು ಏನು ಮಾಡಬೇಕು ನಾವು ಮೊದಲು ಸ್ವತಂತ್ರ ವೋಲ್ಟೇಜ್ ಮೂಲಗಳನ್ನು 0 ಗೆ ಸಮನಾಗಿ ಹೊಂದಿಸಬೇಕು ಆದ್ದರಿಂದ ನೀವು ಈ ರೀತಿಯ ನೆಟ್ವರ್ಕ್ ಹೊಂದಿದ್ದರೆ ಅಲ್ಲಿ ನೀವು ಈಗ 2 ಟರ್ಮಿನಲ್ಗಳನ್ನು ಹೊಂದಿದ್ದೀರಿ ಈಗ ನೀವು ಏನು ಮಾಡಬೇಕು RN ಮೌಲ್ಯವು ಟರ್ಮಿನಲ್ ab ಉದ್ದಕ್ಕೂ ನೀವು ವೋಲ್ಟೇಜ್ ಮೂಲ v0 ಅನ್ನು ಸಂಪರ್ಕಿಸಬೇಕು ಆದ್ದರಿಂದ ನೀವು 1 ವೋಲ್ಟ್ ಅಥವಾ ಬಹುಶಃ ಯಾವುದೇ ನಿರ್ದಿಷ್ಟ ಮೌಲ್ಯಕ್ಕೆ ಸಮಾನವಾದ ವೋಲ್ಟೇಜ್ ಮೂಲವನ್ನು ಸಂಪರ್ಕಿಸುತ್ತೀರಿ ನಾವು ಸಾಮಾನ್ಯವಾಗಿ 1 ವೋಲ್ಟ್ ಅನ್ನು ಇಡುತ್ತೇವೆ ಏಕೆಂದರೆ ಅದು ಸುಲಭವಾಗಿದ್ದು RN ಮೌಲ್ಯವನ್ನು ಕಂಡುಹಿಡಿಯುವ ಲೆಕ್ಕಾಚಾರವನ್ನು ಸರಳಗೊಳಿಸುತ್ತದೆ ಆದ್ದರಿಂದ ನೀವು ಯಾವಾಗಲೂ v0 ಅನ್ನು 1 ವೋಲ್ಟ್ಗೆ ಸಮನಾಗಿರಿಸುವುದು ಕಡ್ಡಾಯವಲ್ಲ ನೀವು ಯಾವುದೇ ಮೌಲ್ಯವನ್ನು ತೆಗೆದುಕೊಂಡು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ನಾವು 1 ವೋಲ್ಟ್ ಆಗಿ ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಅದು ಸುಲಭವಾಗಿದೆ ಈಗ ನಾವು ನಾರ್ಟನ್ನ ಪ್ರತಿರೋಧವನ್ನು v0i0 ಎಂದು ಹೊಂದಿರುವುದನ್ನು ನೀವು ನೋಡಬಹುದು ನಾವು v01 ಅನ್ನು ಹೊಂದಿರುವಾಗ RN ಕೇವಲ ಟರ್ಮಿನಲ್ ಮೂಲಕ ಹರಿಯುವ ಕರೆಂಟ್ನ ಪರಸ್ಪರ ಸಂಬಂಧವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣಗಳನ್ನು ಬಳಸಿಕೊಂಡು ನೀವು ನಾರ್ಟನ್ನ ಪ್ರತಿರೋಧದ ಮೌಲ್ಯವನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಈಗ ಮುಂದೆ ನಾವು ನಾರ್ಟನ್ನ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅಂದರೆ ನೀವು ಟರ್ಮಿನಲ್ಗಳನ್ನು a ಮತ್ತು b ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಆದ್ದರಿಂದ ನೀವು ನೆಟ್ವರ್ಕ್ ಹೊಂದಿದ್ದೀರಿ ನೀವು ಈಗ ಟರ್ಮಿನಲ್ಗಳನ್ನು ಹೊಂದಿದ್ದೀರಿ ನೀವು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಅಂದರೆ ನೀವು ಮೊದಲು ಎರಡೂ ಟರ್ಮಿನಲ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತು ಶಾರ್ಟ್ ಸರ್ಕ್ಯೂಟೆಡ್ ಟರ್ಮಿನಲ್ ab ಮೂಲಕ ಹರಿಯುವ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದಕ್ಕಾಗಿ ನೀವು ಏನು ಮಾಡಬೇಕು ಆ ಸರ್ಕ್ಯೂಟ್ಗೆ ಸೂಕ್ತವಾದ ಯಾವುದನ್ನಾದರೂ ನೀವು KVL ಅಥವಾ KCL ಅನ್ನು ಅನ್ವಯಿಸಬೇಕು ನಂತರ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಿರಿ ಆದ್ದರಿಂದ ಈ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನಾರ್ಟನ್ನ ಕರೆಂಟ್ ಮತ್ತು ನೀವು ಪಡೆಯುವ ಅಂತಿಮ ಸರ್ಕ್ಯೂಟ್ ಅನ್ನು ಹೊರತುಪಡಿಸಿ ಅದು ಕರೆಂಟ್ ಮೂಲವಾಗಿದೆ ಮತ್ತು ಅದು ನಿಮಗೆ ಸಮಾನಾಂತರವಾಗಿ ನಾರ್ಟನ್ನ ಪ್ರತಿರೋಧ RN ಅನ್ನು ಹೊಂದಿರುತ್ತದೆ ಮತ್ತು ಅದು ab ಆಗಿದೆ ಆದ್ದರಿಂದ ಟರ್ಮಿನಲ್ ನೆಟ್ವರ್ಕ್ಗೆ ರೇಖೀಯವಾಗಿರುವ ಅಜ್ಞಾತವನ್ನು ನೀವು ನಾರ್ಟನ್ನ ಸಮಾನದೊಂದಿಗೆ ಬದಲಾಯಿಸುವಿರಿ ಆದ್ದರಿಂದ ನಾವು ಹೇಗೆ ಮಾಡುತ್ತೇವೆ ಈ ಪರಿಕಲ್ಪನೆಯನ್ನು ನಾವು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಊಹಿಸಿಕೊಳ್ಳಿ ನಾವು ಚಿತ್ರದಲ್ಲಿ ನೋಡಿದಂತೆ ಸರ್ಕ್ಯೂಟ್ ಆಗಿದೆ ಮತ್ತು ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ನಾವು ನಾರ್ಟನ್ನ ಸಮಾನತೆಯನ್ನು ಕಂಡುಹಿಡಿಯಬೇಕು ಒಂದು ಅವಲಂಬಿತ ಕರೆಂಟ್ ಮೂಲ ಮತ್ತು ಒಂದು ಸ್ವತಂತ್ರ ವೋಲ್ಟೇಜ್ ಮೂಲವಿದೆ ಎಂದು ನೀವು ನೋಡುತ್ತೀರಿ ಅವಲಂಬಿತ ಕರೆಂಟ್ ಮೂಲ ಕರೆಂಟ್ ಮೂಲ ix ಕರೆಂಟ್ ಮೂಲಗಳ ಮೌಲ್ಯ 2ix ix 4 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ಅನ್ನು ಅವಲಂಬಿಸಿರುತ್ತದೆ ಈಗ ನಾರ್ಟನ್ನ ಪ್ರತಿರೋಧವನ್ನು ಕಂಡುಹಿಡಿಯಲು ನಾವು ಏನು ಮಾಡಬೇಕು ನಾವು ಮೊದಲು ಸ್ವತಂತ್ರ ಮೂಲಗಳನ್ನು 0 ಗೆ ಸಮನಾಗಿ ಹೊಂದಿಸಬೇಕು ಆದರೆ ಅವಲಂಬಿತ ಮೂಲಗಳನ್ನು ಸರ್ಕ್ಯೂಟ್ನಲ್ಲಿರುವಂತೆ ಬಿಡಿ ನಾವು ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಮತ್ತು ಕರೆಂಟ್ನ ಮೂಲವನ್ನು ಹಾಗೆಯೇ ಬಿಡುತ್ತೇವೆ ಆದ್ದರಿಂದ ಈಗ ಏನಾಗಬಹುದು ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿದೆ ನೀವು ಕರೆಂಟ್ನ ಮೂಲವನ್ನು ನೆಟ್ವರ್ಕ್ನಲ್ಲಿರುವಂತೆ ಬಿಡುತ್ತಿದ್ದೀರಿ ಏಕೆಂದರೆ ಅದು ಅವಲಂಬಿತ ಕರೆಂಟ್ನ ಮೂಲವಾಗಿದೆ ಮತ್ತು ನಂತರ ನೀವು 5 ಓಮ್ ಪ್ರತಿರೋಧವನ್ನು ಹೊಂದಿದ್ದೀರಿ ಅದು ಅವಲಂಬಿತ ಕರೆಂಟ್ ಸಮಾನಾಂತರವಾಗಿ ಮೂಲ ಸರ್ಕ್ಯೂಟ್ನಲ್ಲಿರುತ್ತದೆ 4 ಓಮ್ ಪ್ರತಿರೋಧವು ಈಗ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಏಕೆಂದರೆ ವೋಲ್ಟೇಜ್ ಇಲ್ಲಿ ಲಭ್ಯವಿತ್ತು ನಾವು ಆ ವೋಲ್ಟೇಜ್ ಮೂಲವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಈಗ RNನ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಏನು ಮಾಡಬೇಕು ನಾವು ಬಾಹ್ಯ ವೋಲ್ಟೇಜ್ ಪೂರೈಕೆ ಅನ್ನು ಅನ್ವಯಿಸಬೇಕು v0 1V ಮತ್ತು ಈ ಬಾಹ್ಯ ವೋಲ್ಟೇಜ್ ಮೂಲದ ಮೂಲಕ ಹರಿಯುವ i0ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಈಗ ನೀವು ಈ ಸರ್ಕ್ಯೂಟ್ ಅನ್ನು ನೋಡಿದರೆ ಸರ್ಕ್ಯೂಟ್ನ ಈ ವಿಭಾಗವು ಏನು ಅಲ್ಲಿ ನೀವು ಏನು ನೋಡುತ್ತೀರಿ ನಾವು ಶಾರ್ಟ್ ಸರ್ಕ್ಯೂಟ್ ಮಾಡಿದ ವೋಲ್ಟೇಜ್ ಮೂಲದಿಂದಾಗಿ ಇದು ಶಾರ್ಟ್ ಸರ್ಕ್ಯೂಟ್ ವಿಭಾಗವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವ 4 ಓಮ್ ಪ್ರತಿರೋಧವು ಈಗ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ನೀವು ಪ್ರತಿರೋಧವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಏನಾಗುತ್ತದೆ ಅಂದರೆ ಇದರರ್ಥ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ 0 ಆಗಿರುತ್ತದೆ ಏಕೆಂದರೆ ಇದು ಕನಿಷ್ಠ ಪ್ರತಿರೋಧವನ್ನು ಹೊಂದಿರುತ್ತದೆ ಮತ್ತು ಇಡೀ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ತಂತಿಯ ಮೂಲಕ ಹಾದುಹೋಗುತ್ತದೆ ಅಂದರೆ ixನ ಮೌಲ್ಯವು 0 ಗೆ ಸಮಾನವಾಗಿರುತ್ತದೆ ಈಗ ನಾವು ಇಲ್ಲಿ ನೋಡುತ್ತಿರುವುದು ix 0 ಗೆ ಸಮನಾಗಿರುವುದರಿಂದ ಅಂದರೆ 2ix ಆಗಿರುವ ಈ ಕರೆಂಟ್ ಮೂಲವು 0 ಗೆ ಸಮನಾಗಿರುತ್ತದೆ ಈಗ ix 0 ಗೆ ಸಮನಾದಾಗ ಏನಾಗುತ್ತದೆ ನೀವು ಈ ಘಟಕ 0 ಅನ್ನು ಹೊಂದಿದ್ದೀರಿ ಬಾಹ್ಯ ವೋಲ್ಟೇಜ್ ಪೂರೈಕೆ v0 ನಿಂದ ಹರಿಯುವ ಕರೆಂಟ್ 5 ಓಮ್ ಪ್ರತಿರೋಧದ ಮೂಲಕ ಮಾತ್ರ ಇರುತ್ತದೆ ಆದ್ದರಿಂದ ನಾವು ಕರೆಂಟ್ ಅನ್ನು ಪಡೆಯುತ್ತೇವೆ i01V5 0 2A RNv0i010 2 5 ಈಗ ನೀವು ಈ ಅಂಕಿ ಅಂಶದಿಂದ ನೇರವಾಗಿ ನೋಡಿದರೆ ನೀವು ಇಲ್ಲಿ ವೋಲ್ಟೇಜ್ ಪೂರೈಕೆಯನ್ನು ಅನ್ವಯಿಸದಿದ್ದರೆ ಸಹ ನೀವು ನಾರ್ಟನ್ನ ಪ್ರತಿರೋಧ ಲೆಕ್ಕ ಹಾಕಬಹುದು ಏಕೆ ನೀವು ಅದನ್ನು ಹೇಗೆ ಪಡೆಯಬಹುದು ಏಕೆಂದರೆ ಇದು ಯಾವುದೇ ರೀತಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಈ ವಿಭಾಗವು ಮುಗಿದಿದೆ ಇದು ಈಗ 0 ಆಗಿದೆ ಏಕೆಂದರೆ ix ಮೌಲ್ಯ 0 ಆಗಿದೆ ಆದ್ದರಿಂದ ನಿಮಗೆ ಈ 5 ಓಮ್ ಪ್ರತಿರೋಧ ಮಾತ್ರ ಉಳಿದಿದೆ ಇದು ಟರ್ಮಿನಲ್ ab ನಿಂದ ನೋಡಿದಾಗ ಅಂತಿಮವಾಗಿ ನಿಮ್ಮ ಇನ್ಪುಟ್ ಪ್ರತಿರೋಧವಾಗಿರುತ್ತದೆ ಆದ್ದರಿಂದ ನಾರ್ಟನ್ನ ಪ್ರತಿರೋಧವು 5 ಓಮ್ ಎಂದು ನೀವು ನೇರವಾಗಿ ಹೇಳಬಹುದು ಆದ್ದರಿಂದ ನೀವು v0i0 ನಿಂದ ಪಡೆದದ್ದು 5 ಓಮ್ ಹೊರತುಪಡಿಸಿ ಏನೂ ಅಲ್ಲ ಎಂದು ನೀವು ಪರಿಶೀಲಿಸಬಹುದು ಅದನ್ನು ನೀವು ಪರಿಶೀಲನೆಯ ಮೂಲಕವೂ ಕಂಡುಹಿಡಿಯಬಹುದು ಈಗ ಮುಂದಿನ ಕಾರ್ಯವೆಂದರೆ IN ನ ಮೌಲ್ಯವನ್ನು ಹೇಗೆ ಕಂಡುಹಿಡಿಯುವುದು ಎಂದರೆ ಶಾರ್ಟ್ ಸರ್ಕ್ಯೂಟೆಡ್ ಟರ್ಮಿನಲ್ ab ಮೂಲಕ ಹರಿಯುವ ವಿಷಯದ ಕಿರುಚಿತ್ರಗಳಲ್ಲಿ ಕರೆಂಟ್ನ ಕಿರುಚಿತ್ರಗಳು ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ನಾವು ab ಟರ್ಮಿನಲ್ಗಳನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಈಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಇದೆ ಎಂದು ನಾವು ಊಹಿಸಿದ್ದೇವೆ ಅದು isc ನಾರ್ಟನ್ನ ಕರೆಂಟ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಶಾರ್ಟ್ ಸರ್ಕ್ಯೂಟ್ ಟರ್ಮಿನಲ್ ab ಮೂಲಕ ಹರಿಯುವ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕಾದ ಸರ್ಕ್ಯೂಟ್ ಇದೆ ಈಗ 4 ಓಮ್ ಪ್ರತಿರೋಧ 10 ವೋಲ್ಟ್ ವೋಲ್ಟೇಜ್ ಮೂಲದೊಂದಿಗೆ ಸಮಾನಾಂತರವಾಗಿರುತ್ತದೆ ಮತ್ತು ನೀವು ಅಂಕಿ ಅಂಶವನ್ನು ನೋಡಿದರೆ 4 ಓಮ್ ಪ್ರತಿರೋಧ ಸಹ ಅವಲಂಬಿತ ಕರೆಂಟ್ ಮೂಲದೊಂದಿಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ಇದರರ್ಥ ಈ ನಿರ್ದಿಷ್ಟ ವಿಭಾಗವನ್ನು ನೀವು ಶಾರ್ಟ್ ಸರ್ಕ್ಯೂಟ್ ಮಾಡಿದಂತೆ ನೋಡಿದರೆ ಆದ್ದರಿಂದ ಅಂತಿಮವಾಗಿ ನೀವು ಇಲ್ಲಿಗೆ ಬರುತ್ತಿರುವುದು ಮತ್ತೊಂದು 5 ಓಮ್ ಪ್ರತಿರೋಧದೊಂದಿಗೆ ಸಮಾನಾಂತರವಾಗಿ ವೋಲ್ಟೇಜ್ ಮೂಲವನ್ನು ಹೊರತುಪಡಿಸಿ ಏನೂ ಅಲ್ಲ ಏಕೆಂದರೆ ಇದು ಸಮಾನಾಂತರವಾಗಿರುತ್ತದೆ ಮತ್ತು ನಂತರ ನೀವು2ix ಕರೆಂಟ್ನ ಮೂಲವನ್ನು ಅವಲಂಬಿಸಿರುತ್ತೀರಿ ಆದ್ದರಿಂದ ನೀವು ಸರ್ಕ್ಯೂಟ್ನ ತಪಾಸಣೆ ಮಾಡುವಾಗ ಇದು ನಿಮಗೆ ಸಿಗುತ್ತದೆ ಮತ್ತು ನಿಮ್ಮ ಟರ್ಮಿನಲ್ ab ಎಲ್ಲಿದೆ ಟರ್ಮಿನಲ್ ab ಇಲ್ಲಿರುತ್ತದೆ ಸರಿ ಆದ್ದರಿಂದ ಈಗ ಇದು ಸರಳೀಕೃತ ಸರ್ಕ್ಯೂಟ್ ಆಗಿದ್ದು ನೀವು ಇಲ್ಲಿಂದ ಪಡೆಯುತ್ತೀರಿ ನೀವು ಇದನ್ನು ನೋಡಿದಾಗ 4 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಕರೆಂಟ್ ix ನ ಮೌಲ್ಯವನ್ನು ನೀವು ಪಡೆಯುತ್ತೀರಿ ನೀವು 4 ಓಮ್ ಪ್ರತಿರೋಧದ ಮೂಲಕ ಕರೆಂಟ್ ಅನ್ನು ಹರಿಯುವಾಗ ಪ್ರತಿರೋಧವು 4 ಓಮ್ ಏಕೆಂದರೆ ಈ ವೋಲ್ಟೇಜ್ ಅನ್ನು ನಾವು ನೋಡ್ 1 ಮತ್ತು ನೋಡ್ 2 ಗೆ ಅಡ್ಡಲಾಗಿ ನೋಡುತ್ತೇವೆ 4 ಓಮ್ ಪ್ರತಿರೋಧದಾದ್ಯಂತ ಅನ್ವಯಿಸಲಾದ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈ ನವೀಕರಿಸಿದ ಸರ್ಕ್ಯೂಟ್ನ ಸಹಾಯದಿಂದಸುಲಭವಾಗಿ ix ನ ಮೌಲ್ಯವನ್ನು ಕಂಡುಹಿಡಿಯಬಹುದು ಅದು 10 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಅದು ವೋಲ್ಟೇಜ್ ಮೂಲದ ಮೌಲ್ಯವಾಗಿದೆ ನಂತರ ನಾವು 4 ಓಮ್ ಪ್ರತಿರೋಧದಿಂದ ಭಾಗಿಸುತ್ತೇವೆ ಆದ್ದರಿಂದ ಈಗ ನೀವು ix ನ ಮೌಲ್ಯವನ್ನು ಪಡೆಯುತ್ತೀರಿ ನೀವು ix ನ ಮೌಲ್ಯವನ್ನು ಪಡೆದಾಗ ನೀವು KCL ಅನ್ನು ನೋಡ್ನಲ್ಲಿ ಚಲಾಯಿಸಬೇಕು ಮತ್ತು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಇಲ್ಲಿ ನೋಡಿದರೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ಮೊದಲ 10 ರಿಂದ 5 ಭಾಗಿಸಲಾಗುತ್ತದೆ ಏಕೆಂದರೆ ಈ ಅಂಕಿ ಅಂಶವನ್ನು ನೀವು ನೋಡಿದರೆ ಇದು ಮತ್ತೆ 10 ವೋಲ್ಟ್ಗೆ ಸಮಾನಾಂತರವಾಗಿರುತ್ತದೆ ಆದ್ದರಿಂದ ನೀವು isc1052ix 2 22 5 7A ಅನ್ನು ಪಡೆಯುತ್ತೀರಿ ಇದು ನಿಮ್ಮ ನಾರ್ಟನ್ನ ಕರೆಂಟ್ ಮತ್ತು 5 ಓಮ್ ನೀವು ಲೆಕ್ಕ ಹಾಕಿದ ನಾರ್ಟನ್ನ ಪ್ರತಿರೋಧ ಆದ್ದರಿಂದ ಈ ರೀತಿಯಲ್ಲಿ ನೀವು ಉದಾಹರಣೆಯಲ್ಲಿ ನೀಡಲಾದ ಸರ್ಟನ್ನ ಸಮಾನತೆಯನ್ನು ಕಂಡುಹಿಡಿಯಬಹುದು ಈಗ ನಮ್ಮ ಹಿಂದಿನ ಉದಾಹರಣೆಯಿಂದ ಭಿನ್ನವಾದ ಮತ್ತೊಂದು ಪ್ರಕರಣವನ್ನು ನೋಡೋಣ ಈ ಸಂದರ್ಭದಲ್ಲಿ ನಾವು ನಾರ್ಟನ್ನ ಸಮಾನತೆಯನ್ನು ಕಂಡುಹಿಡಿಯಬೇಕು ಆದರೆ ಈ ಸರ್ಕ್ಯೂಟ್ಗೆ ಯಾವುದೇ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವಿಲ್ಲ ಎಂದು ನಾವು ಇಲ್ಲಿ ನೋಡುವ ಪ್ರಮುಖ ವಿಷಯ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಆದ್ದರಿಂದ ನೀವು ಶಾರ್ಟ್ ಸರ್ಕ್ಯೂಟ್ ಮಾಡುವಾಗ ಸರಿಯಾದ ಟರ್ಮಿನಲ್ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದರೆ ಕರೆಂಟ್ 0 ಆಗಿರುತ್ತದೆ ಏಕೆ ಏಕೆಂದರೆ ಸರ್ಕ್ಯೂಟ್ನಲ್ಲಿ ಬೇರೆ ಯಾವುದೇ ಮೂಲಗಳು ಲಭ್ಯವಿಲ್ಲ ಅದು ಕರೆಂಟ್ iಅನ್ನು ಪೂರೈಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಅದು ಓಪನ್ ಸರ್ಕ್ಯೂಟ್ ಆಗಿದ್ದರೆ ಕರೆಂಟ್ i 0 ಆಗಿರುತ್ತದೆ ಅದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದ್ದರೂ ಸಹ 0 ಆಗಿರುತ್ತದೆ ಏಕೆಂದರೆ ಈ ಕರೆಂಟ್ ಅನ್ನು ಪೂರೈಸಬಲ್ಲ ಮೂಲವು ಸರ್ಕ್ಯೂಟ್ನಲ್ಲಿ ಲಭ್ಯವಿಲ್ಲ ಮತ್ತು ಈ ಅವಲಂಬಿತ ವೋಲ್ಟೇಜ್ ಮೂಲ ನಾವು ಇಲ್ಲಿ ನೋಡುವುದು ಕರೆಂಟ್ iನ ಮೌಲ್ಯವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನೀವು ಯಾವಾಗಲೂ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ 0 ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಸಹ ಹೊಂದಿದ್ದೀರಿ ಎಂದು ನೀವು ಹೇಳಬಹುದು ಆದ್ದರಿಂದ ನಾರ್ಟನ್ನ ಕರೆಂಟ್ನ ಮೌಲ್ಯವನ್ನು ನೀವು ಕಂಡುಹಿಡಿಯಬೇಕಾಗಿಲ್ಲ ಏಕೆಂದರೆ ನೀವು ಕಂಡುಹಿಡಿಯಲಾಗುವುದಿಲ್ಲ ಯಾವುದೇ ಅವಲಂಬಿತ ಸ್ವತಂತ್ರ ವೋಲ್ಟೇಜ್ ಅಥವಾ ಕರೆಂಟ್ ಮೂಲವಿಲ್ಲ ಎಂದು ನಾವು ನೋಡುವಂತೆ ನಾರ್ಟನ್ನ ಕರೆಂಟ್ ಅನ್ನು ಹೊರಹಾಕಿ ಆದ್ದರಿಂದ ಮುಂದೆ ನಾವು ಮಾಡಬೇಕಾಗಿರುವುದು ನಾವು ನಾರ್ಟನ್ನ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಏನು ಮಾಡುತ್ತೇವೆ ನಮ್ಮಲ್ಲಿ ಯಾವುದೇ ಸ್ವತಂತ್ರ ಮೂಲವಿಲ್ಲದ ಕಾರಣ voc ಮತ್ತು iscನ ಮೌಲ್ಯ 0 ಆದ್ದರಿಂದ ನಾರ್ಟನ್ನ ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಲು ನಾವು ಕೇವಲ 1 ಆಂಪಿಯರ್ ಮೂಲವನ್ನು ಬಾಹ್ಯವಾಗಿ ಇರಿಸಿದ್ದೇವೆ ಮತ್ತು ಟರ್ಮಿನಲ್ನಾದ್ಯಂತ ವೋಲ್ಟೇಜ್ ಅನ್ನು ಅಳೆಯುತ್ತೇವೆ ಆದ್ದರಿಂದ vtest ಅನ್ನು ಟರ್ಮಿನಲ್ನಾದ್ಯಂತ ವೋಲ್ಟೇಜ್ ಎಂದು ಹೇಳೋಣ ಮತ್ತು ನಾವು ಈ 2 ಟರ್ಮಿನಲ್ಗಳಲ್ಲಿ 1 ಆಂಪಿಯರ್ ಕರೆಂಟ್ ಮೂಲವನ್ನು ಅನ್ವಯಿಸುತ್ತೇವೆ ಮತ್ತು vtestನ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಈಗ ನಾರ್ಟನ್ನ ಪ್ರತಿರೋಧವಾದ RN ನ ಮೌಲ್ಯವು RNvtest1A ಈಗ ನೀವು ಅಂಕಿ ಅಂಶವನ್ನು ನೋಡಿದರೆ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಇರುವುದರಿಂದ ಮೌಲ್ಯವು ನೀವು ಗಮನಿಸಬಹುದು i 1A vtest 1 5 13vtest21 ಆದ್ದರಿಂದ vtest0 6V ಆದ್ದರಿಂದ ನೀವು vtest0 6V ಮೌಲ್ಯವನ್ನು ಪಡೆಯುತ್ತೀರಿ ನಂತರ RNvtest1A0 610 6 ಉದಾಹರಣೆಯಲ್ಲಿ ನೀಡಲಾದ ಸರ್ಕ್ಯೂಟ್ನ ನಾರ್ಟನ್ ಸಮಾನವು ಯಾವುದೇ ಕರೆಂಟ್ ಮೂಲವಿಲ್ಲದೆ ಸರಳವಾಗಿ 0 6 ಓಮ್ ಪ್ರತಿರೋಧವಾಗಿರುತ್ತದೆ ಆದ್ದರಿಂದINಈ ಸಂದರ್ಭದಲ್ಲಿ 0 ಆಗಿರುತ್ತದೆ ಎಂದರ್ಥ ಆದ್ದರಿಂದ ಥೆವೆನಿನ್ ಅಥವಾ ನಾರ್ಟನ್ನ ಸಮಾನತೆಯನ್ನು ನಿರ್ಧರಿಸಲು ಥೆವೆನಿನ್ ಮತ್ತು ನಾರ್ಟನ್ಗೆ ಸಮನಾದ ಸಂದರ್ಭದಲ್ಲಿ ನಾವು ಚರ್ಚಿಸಿದ್ದನ್ನು ಸಂಕ್ಷಿಪ್ತವಾಗಿ ಹೇಳೋಣ ಸರ್ಕ್ಯೂಟ್ ಅನ್ನು 2 ನೆಟ್ವರ್ಕ್ಗಳಾಗಿ ವಿಂಗಡಿಸಬಹುದು ನೀವು ಸರ್ಕ್ಯೂಟ್ನ 2 ವಿಭಾಗಗಳನ್ನು ಹೊಂದಿರುವಿರಿ ಎಂದು ನಾವು ನೋಡುವಾಗ ಈ ವಿಭಾಗವು ನೆಟ್ವರ್ಕ್ a ಎಂದು ಹೇಳಬಹುದು ಮತ್ತು ಅಲ್ಲಿ ನೀವು ಲೋಡ್ ಅಥವಾ ಪ್ರತಿರೋಧವನ್ನು ನೋಡುತ್ತೀರಿ ಇದು ವೋಲ್ಟೇಜ್ ಅಥವಾ ಕರೆಂಟ್ನ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮ ಆಸಕ್ತಿಯಾಗಿದೆ ಮುಖ್ಯ ಸರ್ಕ್ಯೂಟ್ ಮತ್ತು ಇದನ್ನು ನೆಟ್ವರ್ಕ್ b ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಇಡೀ ಸರ್ಕ್ಯೂಟ್ ಅನ್ನು 2 ಭಾಗಗಳಾಗಿ ವಿಂಗಡಿಸಬಹುದು ಒಂದು ನೆಟ್ವರ್ಕ್ a ಮತ್ತೊಂದು ನೆಟ್ವರ್ಕ್ b ಆದ್ದರಿಂದ ಮುಂದಿನದು ಆ ನೆಟ್ವರ್ಕ್ a ಥೆವೆನಿನ್ ಅಥವಾ ನಾರ್ಟನ್ನ ಸಮಾನತೆಯನ್ನು ಮೌಲ್ಯಮಾಪನ ಮಾಡಲು ಸರಳೀಕರಿಸಲಾಗಿದೆ ಆದ್ದರಿಂದ ಟರ್ಮಿನಲ್ abಯನ್ನು ನೀವು ಇಲ್ಲಿ ನೋಡುತ್ತೀರಿ ಇದರ ಎಡಭಾಗವು ಥೆವೆನಿನ್ ಮತ್ತು ನಾರ್ಟನ್ಗೆ ಸಮನಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಪ್ರತಿರೋಧಕ್ಕೆ ಸಮನಾಗಿ ಸೇರಿಸುವ ಮೂಲಕ ಪರಿಹರಿಸಬಹುದು ಅಥವಾ ಅದು ನೆಟ್ವರ್ಕ್ b ಮತ್ತು RL ಅಡ್ಡಲಾಗಿರುವ ಸರ್ಕ್ಯೂಟ್ ಅಸ್ಥಿರಗಳನ್ನು ಕಂಡುಹಿಡಿಯಬಹುದು ಆದ್ದರಿಂದ ಥೆವೆನಿನ್ ಪ್ರಮೇಯದ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಆದ್ದರಿಂದ ಯಾವುದೇ ರೇಖೀಯ ಸರ್ಕ್ಯೂಟ್ ನೀಡಿದರೆ ನಾವು ಅದನ್ನು 2 ತಂತಿಗಳ ಮೂಲಕ ಸಂಪರ್ಕಿಸಿರುವ 2 ನೆಟ್ವರ್ಕ್ಗಳ ರೂಪದಲ್ಲಿ ಮರುಹೊಂದಿಸುತ್ತೇವೆ ನೆಟ್ವರ್ಕ್ a ಸರಳೀಕರಿಸಬೇಕಾದ ನೆಟ್ವರ್ಕ್ ಮತ್ತು b ಅನ್ನು ಮುಟ್ಟಲಾಗುವುದಿಲ್ಲ ಆದ್ದರಿಂದ ಈ ಸರ್ಕ್ಯೂಟ್ನಲ್ಲಿ ಇದನ್ನು ಸರಳೀಕರಿಸಲಾಗುತ್ತದೆ ನಂತರ ಇದು ಅಸ್ಪೃಶ್ಯವಾಗಿರುತ್ತದೆ ಅವಲಂಬಿತ ಮೂಲಗಳು ಇದ್ದರೆ ಅದರ ನಿಯಂತ್ರಣ ವೇರಿಯಬಲ್ ಒಂದೇ ನೆಟ್ವರ್ಕ್ನಲ್ಲಿರಬೇಕು ಅಂದರೆ ಸರ್ಕ್ಯೂಟ್ನಲ್ಲಿ ಅವಲಂಬಿತ ಮೂಲವಿದ್ದರೆ ವೇರಿಯೇಬಲ್ ಸಹ ಅದೇ ಸರ್ಕ್ಯೂಟ್ನಲ್ಲಿರಬೇಕು ಆದ್ದರಿಂದ ವಿಶ್ಲೇಷಣೆಗಾಗಿ ಎರಡೂ ನೆಟ್ವರ್ಕ್ a ಒಳಗೆ ಇರಬೇಕು ಈಗ ನೆಟ್ವರ್ಕ್ ಸಂಪರ್ಕ ಕಡಿತಗೊಳಿಸಿ ನೆಟ್ವರ್ಕ್ a ಟರ್ಮಿನಲ್ನಾದ್ಯಂತ ವೋಲ್ಟೇಜ್ v ಓಪನ್ ಸರ್ಕ್ಯೂಟ್ ಅನ್ನು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಇದರರ್ಥ ನಾವು voc ಅನ್ನು ಅನ್ವಯಿಸುತ್ತೇವೆ ಈ 2 ಟರ್ಮಿನಲ್ಗಳಲ್ಲಿಮತ್ತು ನೆಟ್ವರ್ಕ್ನಲ್ಲಿನ ಪ್ರತಿಯೊಂದು ಸ್ವತಂತ್ರ ಮೂಲವನ್ನು ಆಫ್ ಅಥವಾ ಶೂನ್ಯಗೊಳಿಸುತ್ತೇವೆ ನಿಷ್ಕ್ರಿಯ ನೆಟ್ವರ್ಕ್ ಅನ್ನು ರಚಿಸುತ್ತದೆ ಆದರೆ ನಾವು ಅವಲಂಬಿತ ಮೂಲಗಳನ್ನು ಬದಲಾಗದೆ ಬಿಡಬೇಕಾಗಿದೆ ಆದ್ದರಿಂದ ಇದರಿಂದ ನೀವು ನೆಟ್ವರ್ಕ್ a ಯ ಟರ್ಮಿನಲ್ಗಳಲ್ಲಿ ಏನು ಪಡೆಯುತ್ತೀರಿ ಇನ್ಪುಟ್ ಪ್ರತಿರೋಧವನ್ನು ಪಡೆಯುತ್ತೇವೆ ಮತ್ತು ನಾವು ಇನ್ಪುಟ್ ಪ್ರತಿರೋಧವನ್ನು ಪಡೆದಾಗ ನಾವು ಮತ್ತೆ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಹಿಂತಿರುಗಿಸುತ್ತೇವೆ ಇದರರ್ಥ ನಾವು ಸರ್ಕ್ಯೂಟ್ನ ಇನ್ಪುಟ್ ಪ್ರತಿರೋಧವನ್ನು ಕಂಡುಕೊಂಡಾಗ ನಾವು ಕರೆಂಟ್ ಮೂಲದಲ್ಲಿ ವೋಲ್ಟೇಜ್ ಮೂಲ ಮತ್ತು ಓಪನ್ ಸರ್ಕ್ಯೂಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡಿದ್ದೇವೆ ಆದ್ದರಿಂದ ನಾವು ಮತ್ತೆ ಸ್ವತಂತ್ರ ಮೂಲಗಳನ್ನು ಸರ್ಕ್ಯೂಟ್ಗೆ ಹಿಂತಿರುಗಿಸುತ್ತೇವೆ ತದನಂತರ ನೆಟ್ವರ್ಕ್ a ಯ ಟರ್ಮಿನಲ್ನಾದ್ಯಂತ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆಗಿರುವ ವೋಲ್ಟೇಜ್ ಅನ್ನು ನಾವು ಕಾಣುತ್ತೇವೆ ಥೆವೆನಿನ್ಗೆ ವಿರುದ್ಧವಾಗಿ ನಾವು ನಾರ್ಟನ್ ಪ್ರಮೇಯ ಅನ್ನು ಹೊಂದಿದ್ದೇವೆ ಏಕೆಂದರೆ ಈ ಸಂದರ್ಭದಲ್ಲಿ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಬದಲಿಗೆ ನಾವು ಸರ್ಕ್ಯೂಟ್ ಕರೆಂಟ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಯಾವುದೇ ರೇಖೀಯ ಸರ್ಕ್ಯೂಟ್ ಅನ್ನು ಸಹ ನೀಡಲಾಗಿದೆ ನೀವು ಅದನ್ನು 2 ತಂತಿಗಳ ಮೂಲಕ ಸಂಪರ್ಕಿಸಿರುವ a ಮತ್ತು b ಎಂದು 2 ನೆಟ್ವರ್ಕ್ಗಳ ರೂಪದಲ್ಲಿ ಮರುಹೊಂದಿಸಬೇಕು ನೆಟ್ವರ್ಕ್ a ಸರಳೀಕರಿಸಬೇಕಾದ ನೆಟ್ವರ್ಕ್ ಮತ್ತು b ಅನ್ನು ಅಸ್ಪೃಶ್ಯವಾಗಿ ಬಿಡಲಾಗುತ್ತದೆ ಈ ಸಂದರ್ಭದಲ್ಲಿ ಥೆವೆನಿನ್ ಪ್ರಮೇಯವು ಅವಲಂಬಿತ ಮೂಲಗಳು ಮತ್ತು ಅದರ ನಿಯಂತ್ರಣ ವೇರಿಯೇಬಲ್ ಒಂದೇ ನೆಟ್ವರ್ಕ್ನಲ್ಲಿರಬೇಕು ಈಗ ನಾವು ನೆಟ್ವರ್ಕ್ b ವ್ಯಾಖ್ಯಾನಿಸಲಾಗಿರುವ ಕರೆಂಟ್ isc ಸಂಪರ್ಕ ಕಡಿತಗೊಳಿಸುತ್ತೇವೆ isc ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿರುವ ಆದ್ದರಿಂದ ನೀವು ಈ 2 ಟರ್ಮಿನಲ್ಗಳನ್ನು ಸರಿಯಾಗಿ ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೀರಿ ಮತ್ತು ನೆಟ್ವರ್ಕ್ a ಶಾರ್ಟ್ ಆಗಿರುವ ಟರ್ಮಿನಲ್ ಮೂಲಕ ಹರಿಯುವ ಸರ್ಕ್ಯೂಟ್ ಕರೆಂಟ್ನ ಮೌಲ್ಯವನ್ನು ನೀವು ಕಂಡುಕೊಳ್ಳುತ್ತೀರಿ ನೆಟ್ವರ್ಕ್ನಲ್ಲಿ ಅವಲಂಬಿತ ಮೂಲಗಳನ್ನು ಇಟ್ಟುಕೊಂಡು ನಿಷ್ಕ್ರಿಯ ನೆಟ್ವರ್ಕ್ ಅನ್ನು ರೂಪಿಸಲು ನೆಟ್ವರ್ಕ್ನಲ್ಲಿನ ಪ್ರತಿ ಸ್ವತಂತ್ರ ಮೂಲವನ್ನು ಟರ್ನ್ಆಫ್ ಅಥವಾ 0 ಮಾಡಿ ಈಗ ಮತ್ತೆ ನಾವು ಇನ್ಪುಟ್ ಪ್ರತಿರೋಧವನ್ನು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನೀವು ಥೆವೆನಿನ್ ಮತ್ತು ನಾರ್ಟನ್ ಪ್ರಮೇಯವನ್ನು ನೋಡಿದರೆ ಎರಡೂ ಸಂದರ್ಭಗಳಲ್ಲಿ ಇನ್ಪುಟ್ ಪ್ರತಿರೋಧವು ಒಂದೇ ಆಗಿರುತ್ತದೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮಾತ್ರ ಬದಲಾವಣೆಯಾಗಿದೆ ಇದು ನಾರ್ಟನ್ಗೆ ಸಮನಾದ ಸಂದರ್ಭದಲ್ಲಿ ನಾವು ಕಂಡುಹಿಡಿಯಬೇಕಾದರೆ ಥೆವೆನಿನ್ನ ಸಂದರ್ಭದಲ್ಲಿ ನಾವು ಕಂಡುಹಿಡಿಯಬೇಕು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆದ್ದರಿಂದ ಇಲ್ಲಿ ನೀವು ಥೆವೆನಿನ್ಗೆ ಸಮನಾಗಿರುವುದನ್ನು ತೆರೆಯುವುದನ್ನು ನೋಡಿದರೆ ಇದು voc ಎಂಬುದುಅನ್ನು ಹೊರತುಪಡಿಸಿ ಏನೂ ಅಲ್ಲ VTh ಪ್ರತಿರೋಧಯೊಂದಿಗೆ ಸರಣಿಯಲ್ಲಿ RTh ಆದ್ದರಿಂದ ಇದು ಥೆವೆನಿನ್ಗೆ ಸಮನಾಗಿರುತ್ತದೆ ಆದರೆ ನಾರ್ಟನ್ನ ಸಂದರ್ಭದಲ್ಲಿ ನೀವು ಶಾರ್ಟ್ ಸರ್ಕ್ಯೂಟ್ ಪ್ರವಾಹ ಎಂದು ಕರೆಂಟ್ ಅನ್ನು ಹೊಂದಿರುತ್ತೀರಿ ಅಥವಾ ಅದು ನಾರ್ಟನ್ನ ಕರೆಂಟ್ ಎಂದು ನೀವು ಹೇಳಬಹುದು ಮತ್ತು ನಂತರ ಸಮಾನಾಂತರವಾಗಿ ನೀವು ಪ್ರತಿರೋಧ RN ಅನ್ನು ಹೊಂದಿರುತ್ತೀರಿ ಅದು ನಾರ್ಟನ್ನ ಪ್ರತಿರೋಧವಾಗಿದೆ ಅದು ಇರುತ್ತದೆ RThಗಾಗಿ ನಾವು ವಿಶ್ಲೇಷಣೆ ಮಾಡಿದ್ದನ್ನು ಹೋಲುತ್ತದೆ ಆದ್ದರಿಂದ ಪ್ರತಿರೋಧವನ್ನು ಕಂಡುಹಿಡಿಯುವ ಎರಡೂ ಸಂದರ್ಭಗಳಲ್ಲಿ ಒಂದೇ ಆಗಿರುತ್ತದೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅಥವಾ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಬದಲಾವಣೆ ಇರುತ್ತದೆ ಆದ್ದರಿಂದ ಇದರೊಂದಿಗೆ ನಾವು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸೋಣ ಆದ್ದರಿಂದ ಈ ಉಪನ್ಯಾಸದಲ್ಲಿ ಅವಲಂಬಿತ ಮೂಲಗಳು ಲಭ್ಯವಿದ್ದಾಗ ನಾವು ನಾರ್ಟನ್ನ ಸಮಾನತೆಯನ್ನು ವಿಶ್ಲೇಷಿಸಿದ್ದೇವೆ ಧನ್ಯವಾದಗಳು